ಈ ವಾರದಲ್ಲಿ ನಾವು ಎರಡು ಪೋರ್ಟ್ ನೆಟ್ವರ್ಕ್ಗಳ ಕುರಿತು ಹೊಸ ಮಾಡ್ಯೂಲ್ ಅನ್ನು ಪ್ರಾರಂಭಿಸುತ್ತೇವೆ ಎರಡು ಪೋರ್ಟ್ ನೆಟ್ವರ್ಕ್ಗಳು ಯಾವುವು ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳೋಣ ಮೂಲಭೂತವಾಗಿ ಎರಡು ಪೋರ್ಟ್ ನೆಟ್ವರ್ಕ್ ಒಂದು ಜೋಡಿ ಟರ್ಮಿನಲ್ಗಳಲ್ಲದೆ ಮತ್ತೊಂದರ ಮೂಲಕ ಕರೆಂಟ್ ಪ್ರವೇಶಿಸಬಹುದು ಅಥವಾ ನೆಟ್ವರ್ಕ್ ಅನ್ನು ಬಿಡಬಹುದು ಈಗ ಪೋರ್ಟ್ ಒಂದು ನೆಟ್ವರ್ಕ್ಗೆ ಪ್ರವೇಶವಲ್ಲದೆ ಮತ್ತು ಒಂದು ಜೋಡಿ ಟರ್ಮಿನಲ್ಗಳನ್ನು ಒಳಗೊಂಡಿರುತ್ತದೆ ಎಂದು ನೀವು ಹೇಳಬಹುದು ಒಂದು ಟರ್ಮಿನಲ್ ಅನ್ನು ಪ್ರವೇಶಿಸುವ ಕರೆಂಟ್ ಇನ್ನೊಂದು ಟರ್ಮಿನಲ್ ಮೂಲಕ ಹೊರಹೋಗುತ್ತದೆ ಇದರಿಂದ ಪೋರ್ಟ್ ಪ್ರವೇಶಿಸುವ ಕರೆಂಟ್ ಶೂನ್ಯಕ್ಕೆ ಸಮನಾಗಿರುತ್ತದೆ ಈಗ ನಾವು ಇಲ್ಲಿಯವರೆಗೆ ಚರ್ಚಿಸಿದ ಎರಡು ಟರ್ಮಿನಲ್ ಸಾಧನಗಳು ಅಥವಾ ಅಂಶಗಳಾದ ರೆಸಿಸ್ಟರ್ಗಳು ಕೆಪಾಸಿಟರ್ಗಳು ಇಂಡಕ್ಟರ್ಗಳನ್ನು ಒಂದು ಪೋರ್ಟ್ ನೆಟ್ವರ್ಕ್ ಎಂದು ಕರೆಯಲಾಗುತ್ತದೆ ಇದರರ್ಥ ನಾವು ಸರ್ಕ್ಯೂಟ್ನಲ್ಲಿ ಏನು ಚರ್ಚಿಸಿದ್ದೇವೆ ಅಲ್ಲಿ ನಾವು ಪ್ರತಿರೋಧಗಳನ್ನು ಹೊಂದಿದ್ದೇವೆ ಮತ್ತು ನೆಟ್ವರ್ಕ್ ಮೂಲಕ ಹರಿಯುವ ಕರೆಂಟ್ ಅನ್ನು ಕಂಡುಹಿಡಿಯಲು ನಾವು ಪ್ರಯತ್ನಿಸುತ್ತೇವೆ ಈಗ ನೀವು ಥೆವೆನಿನ್ ಸಮಾನತೆಯನ್ನು ರಚಿಸಿದಾಗ ನೀವು ನೋಡಿದರೆ ನೀವು ಏನು ಮಾಡುತ್ತೀರಿ ನೀವು ಸಾಮಾನ್ಯವಾಗಿ ಥೆವೆನಿನ್ ವೋಲ್ಟೇಜ್ ಮತ್ತು ಥೆವೆನಿನ್ ಪ್ರತಿರೋಧದಂತೆ ಪ್ರತಿನಿಧಿಸುತ್ತೀರಿ ಆದ್ದರಿಂದ ಸರ್ಕ್ಯೂಟ್ ಎರಡು ಟರ್ಮಿನಲ್ಗಳನ್ನು ಹೊಂದಿದೆ ಎಂದು ಇಲ್ಲಿ ನೀವು ನೋಡುತ್ತೀರಿ ಆದ್ದರಿಂದ ಈ ರೀತಿಯ ಸರ್ಕ್ಯೂಟ್ಗಳನ್ನು ಒಂದು ಪೋರ್ಟ್ ನೆಟ್ವರ್ಕ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇಲ್ಲಿ ನಾವು ಎರಡು ಟರ್ಮಿನಲ್ಗಳನ್ನು ಮಾತ್ರ ನೋಡುತ್ತೇವೆ ಮತ್ತು ಎರಡು ಟರ್ಮಿನಲ್ಗಳು ಒಂದೇ ಪೋರ್ಟ್ಗೆ ಹೊಂದಿಕೆಯಾಗುತ್ತವೆ ನಾವು ಇಲ್ಲಿಯವರೆಗೆ ಚರ್ಚಿಸಿದ ಸರ್ಕ್ಯೂಟ್ಗಳಲ್ಲಿ ಹೆಚ್ಚಿನವು ಎರಡು ಟರ್ಮಿನಲ್ ಅಥವಾ ಸಿಂಗಲ್ ಪೋರ್ಟ್ ನೆಟ್ವರ್ಕ್ ಆಗಿದ್ದು ನಾವು ಅವುಗಳನ್ನು ಒಡಂಬಡಿಕೆಗೆ ಸಮನಾಗಿ ಪ್ರತಿನಿಧಿಸುತ್ತಿದ್ದೇವೆ ಮತ್ತು ಸರ್ಕ್ಯೂಟ್ನ ವಿವಿಧ ಪ್ಯಾರಾಮೀಟರ್ಗಳನ್ನು ಕಂಡುಹಿಡಿಯಲು ನಾವು ಪ್ರಯತ್ನಿಸುತ್ತಿದ್ದೇವೆ ಆದರೆ ಸಾಮಾನ್ಯವಾಗಿ ನೆಟ್ವರ್ಕ್ n ಸಂಖ್ಯೆಯ ಪೋರ್ಟ್ಗಳನ್ನು ಹೊಂದಿರಬಹುದು ಆದ್ದರಿಂದ ಈ ನಿರ್ದಿಷ್ಟ ಮಾಡ್ಯೂಲ್ನಲ್ಲಿ ನಾವು ಏನು ಮಾಡುತ್ತೇವೆ ನಾವು ಮುಖ್ಯವಾಗಿ ಎರಡು ಪೋರ್ಟ್ ನೆಟ್ವರ್ಕ್ಗಳನ್ನು ಚರ್ಚಿಸುತ್ತೇವೆ ಎರಡು ಪೋರ್ಟ್ ನೆಟ್ವರ್ಕ್ ಎಂದರೇನು ಎರಡು ಪೋರ್ಟ್ ನೆಟ್ವರ್ಕ್ ಒಂದು ವಿದ್ಯುತ್ ಜಾಲವಾಗಿದ್ದು ಎರಡು ಪ್ರತ್ಯೇಕ ಪೋರ್ಟ್ಗಳನ್ನು ಇನ್ಪುಟ್ಮತ್ತು ಔಟ್ಪುಟ್ಗಾಗಿ ಹೊಂದಿದೆ ನೀವು ಈ ನಿರ್ದಿಷ್ಟ ಚಿತ್ರವನ್ನು ನೋಡಿದರೆ ಇದು ಒಂದು ಪೋರ್ಟ್ ನೆಟ್ವರ್ಕ್ ಆಗಿದ್ದು ಅಲ್ಲಿ ಕರೆಂಟ್ ರೇಖೀಯ ನೆಟ್ವರ್ಕ್ಗೆ ಹೋಗುತ್ತದೆ ಮತ್ತು ಇನ್ನೊಂದು ಟರ್ಮಿನಲ್ನಿಂದ ಹೊರಬರುತ್ತದೆ ಮತ್ತು ಈ ಎರಡು ಟರ್ಮಿನಲ್ಗಳಲ್ಲಿ ವೋಲ್ಟೇಜ್ ಅನ್ನು ಅನ್ವಯಿಸಲಾಗುತ್ತದೆ ಇದು ಮೂಲತಃ ಒಂದು ಪೋರ್ಟ್ ನೆಟ್ವರ್ಕ್ ಏಕೆಂದರೆ ಇದು ಕೇವಲ ಎರಡು ಟರ್ಮಿನಲ್ಗಳನ್ನು ಹೊಂದಿದೆ ನಿಮ್ಮಲ್ಲಿ ಎರಡು ಟರ್ಮಿನಲ್ಗಳ ಜೊತೆ ಇದ್ದರೆ ನಿಮ್ಮ ಬಳಿ ಎರಡು ಪೋರ್ಟ್ಗಳಿವೆ ಆಗ ಏನಾಗುತ್ತದೆ ಎಂದರೆ ನೀವು ನೆಟ್ವರ್ಕ್ಗೆ ಕರೆಂಟ್ I1 ನೀಡುತ್ತೀರಿ ಮತ್ತು ಅದು ಇನ್ನೊಂದು ಟರ್ಮಿನಲ್ ನಿಂದ ಹೊರಬರುತ್ತದೆ ಮತ್ತು ಇನ್ನೊಂದು ಪೋರ್ಟ್ನಲ್ಲಿ ನೀವು ಕರೆಂಟ್I2 ಮತ್ತು ಇದು ಇತರ ಟರ್ಮಿನಲ್ನಿಂದ ಹೊರಬರುತ್ತದೆ ಆದ್ದರಿಂದ ನೀವು ಏನು ಮಾಡಬಹುದು ನೀವು ಎರಡೂ ಬದಿಗಳಲ್ಲಿ ಎರಡು ವೋಲ್ಟೇಜ್ ಮೂಲಗಳನ್ನು ಅಥವಾ ಎರಡೂ ಬದಿಗಳಲ್ಲಿ ಎರಡು ಕರೆಂಟ್ ಮೂಲಗಳನ್ನು ಹಾಕಬಹುದು ಅಥವಾ ನೀವು ರೆಸಿಸ್ಟರ್ ಅಥವಾ ಕೆಪಾಸಿಟರ್ ಅಥವಾ ಇಂಡಕ್ಟರ್ ಅನ್ನು ಟರ್ಮಿನಲ್ನಾದ್ಯಂತ ಹಾಕಬಹುದು ಮತ್ತು ಆ ನೆಟ್ವರ್ಕ್ಗೆ ಸಂಬಂಧಿಸಿದ ಮೌಲ್ಯಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸಬಹುದು ಮೂಲಭೂತವಾಗಿ ಎರಡು ಪೋರ್ಟ್ ನೆಟ್ವರ್ಕ್ ಎರಡು ಟರ್ಮಿನಲ್ ಜೋಡಿಗಳನ್ನು ಹೊಂದಿದೆ ಮತ್ತು ನಾವು ಈ ಚಿತ್ರದಲ್ಲಿ ಚರ್ಚಿಸಿದಂತೆ ಪ್ರವೇಶ ಬಿಂದುಗಳಾಗಿ ಕಾರ್ಯನಿರ್ವಹಿಸುತ್ತವೆ ಇದು ಒಂದು ಪೋರ್ಟ್ ನೆಟ್ವರ್ಕ್ ಮತ್ತು ಎರಡು ಪೋರ್ಟ್ ನೆಟ್ವರ್ಕ್ಗಳ ನಡುವಿನ ಪ್ರಮುಖ ವ್ಯತ್ಯಾಸವಾಗಿದೆ ಈಗ ಎರಡು ಪೋರ್ಟ್ ನೆಟ್ವರ್ಕ್ ಅನ್ನು ನಿರೂಪಿಸಲು ಎರಡು ಪೋರ್ಟ್ ನೆಟ್ವರ್ಕ್ನಲ್ಲಿ ನೀವು ನೋಡುವ ಟರ್ಮಿನಲ್ ಪರಿಮಾಣಗಳನ್ನು ನಾವು ಸಂಬಂಧಿಸುವುದು ಅಗತ್ಯವಾಗಿದೆ ಇಲ್ಲಿ V1 ಅನ್ನು ಎಡಭಾಗದಲ್ಲಿ ಟರ್ಮಿನಲ್ ಜೋಡಿಯಾದ್ಯಂತ ಅನ್ವಯಿಸಲಾಗುತ್ತದೆ ಮತ್ತು V2 ಅನ್ನು ಬಲಭಾಗದಲ್ಲಿರುವ ಟರ್ಮಿನಲ್ ಜೋಡಿಯಾದ್ಯಂತ ಅನ್ವಯಿಸಲಾಗುತ್ತದೆ I1 ಪೋರ್ಟ್ 1 ರಿಂದ ಹರಿಯುತ್ತದೆ ಮತ್ತು I2 ಪೋರ್ಟ್ 2 ರಿಂದ ಹರಿಯುತ್ತದೆ ಹಾಗಾದರೆ ನಾವು ಏನು ಮಾಡಬೇಕು ನಾವು ಎರಡು ಪೋರ್ಟ್ ನೆಟ್ವರ್ಕ್ ಅನ್ನು ನಿರೂಪಿಸಲು ಬಯಸಿದರೆ ನಾವುV1V2 I1 I2ನ ಮೌಲ್ಯಗಳನ್ನು ಕಂಡುಹಿಡಿಯಬೇಕು ಅಥವಾ ನಾವು ನಾಲ್ಕು ವೇರಿಯೇಬಲ್ಗಳನ್ನು ಹೊಂದಿರುವುದರಿಂದ ಅದರಲ್ಲಿ ಕನಿಷ್ಠ 2 ಅನ್ನು ನೀವು ಸ್ವತಂತ್ರ ಪ್ರಮಾಣವಾಗಿ ಮಾಡಬೇಕು ಇದರಿಂದ ನೀವು ಸರ್ಕ್ಯೂಟ್ ಪ್ಯಾರಾಮೀಟರ್ಗಳನ್ನು ಕಂಡುಹಿಡಿಯಬಹುದು ಈಗ ನೀವು ಸರ್ಕ್ಯೂಟ್ ಪ್ಯಾರಾಮೀಟರ್ಗಳನ್ನು ಹೇಳಿದಾಗ ಮೂಲಭೂತವಾಗಿ ಈ ವೋಲ್ಟೇಜ್ಗಳು ಮತ್ತು ಕರೆಂಟ್ಗಳಿಗೆ ಸಂಬಂಧಿಸಿದ ವಿವಿಧ ಪದಗಳನ್ನು ಸರ್ಕ್ಯೂಟ್ ಅಥವಾ ನೆಟ್ವರ್ಕ್ ಪ್ಯಾರಾಮೀಟರ್ಗಳು ಎಂದು ಕರೆಯಲಾಗುತ್ತದೆ ಮೊದಲಿಗೆ ನಾವು ಪ್ರತಿರೋಧದ ಪ್ಯಾರಾಮೀಟರ್ಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಆ ಪ್ರತಿರೋಧ ಪ್ಯಾರಾಮೀಟರ್ಗಳು ಯಾವುವು ಈಗ ಎರಡು ಪೋರ್ಟ್ ನೆಟ್ವರ್ಕ್ ವೋಲ್ಟೇಜ್ ಚಾಲಿತವಾಗಿರಬಹುದು ಅಥವಾ ನಾವು ಚಿತ್ರದಿಂದ ನೋಡುವಂತೆ ಕರೆಂಟ್ ಚಾಲಿತವಾಗಿರಬಹುದು ಇಲ್ಲಿ ಎರಡೂ ಬದಿಗಳಲ್ಲಿ ನಾವು ವೋಲ್ಟೇಜ್ ಮೂಲವನ್ನು ಅನ್ವಯಿಸುತ್ತಿದ್ದೇವೆ ಮತ್ತು ಕರೆಂಟ್ ನೆಟ್ವರ್ಕ್ಗೆ ಹರಿಯುತ್ತಿದೆ ಅಥವಾ ನಾವು ಎರಡೂ ಬದಿಗಳಲ್ಲಿ ಕರೆಂಟ್ ಮೂಲವನ್ನು ಅನ್ವಯಿಸಬಹುದು ಇದರಿಂದ ಅದು ನೆಟ್ವರ್ಕ್ ಒಳಗೆ ಹರಿಯುತ್ತದೆ ಈಗ ಪ್ರತಿರೋಧದ ಪ್ಯಾರಾಮೀಟರ್ಗಳನ್ನು ನಿರ್ಧರಿಸಲು ಟರ್ಮಿನಲ್ ವೋಲ್ಟೇಜ್ಗಳನ್ನು ಅವುಗಳ ಟರ್ಮಿನಲ್ ಕರೆಂಟ್ನ ಪರಿಭಾಷೆಯಲ್ಲಿ ವ್ಯಕ್ತಪಡಿಸಲಾಗುತ್ತದೆ ನೀವು ಈ ನಿರ್ದಿಷ್ಟ ಚಿತ್ರವನ್ನು ನೋಡಿದರೆ ನಾವು ಟರ್ಮಿನಲ್ ವೋಲ್ಟೇಜ್ ಮತ್ತು ಟರ್ಮಿನಲ್ ಕರೆಂಟ್ ನಡುವಿನ ಸಂಬಂಧವನ್ನು ಕಂಡುಹಿಡಿಯಬೇಕು ಕೆಲವು ಪ್ಯಾರಾಮೀಟರ್ಗಳು ಇವೆ ಎಂದು ಭಾವಿಸೋಣ z11z12z21z22 ಹಾಗಾಗಿ ನಾವು ಏನು ಬರೆಯಬಹುದು ನಾವು ಬರೆಯಬಹುದು V1z11I1z12I2 V2z21I1z22I2 ಮ್ಯಾಟ್ರಿಕ್ಸ್ ರೂಪದಲ್ಲಿ ನೀವು ಈ ಎರಡು ಸಮೀಕರಣಗಳನ್ನು ಪ್ರತಿನಿಧಿಸಬಹುದು V1 V2 z11 z12 z21 z22 I1 I2 zI1 I2 ನಾವು z ಮತ್ತು ಕರೆಂಟ್ ವೆಕ್ಟರ್ ಎಂದು ಸಂಕ್ಷಿಪ್ತ ರೂಪದಲ್ಲಿ ಬರೆಯಬಹುದು ಆದ್ದರಿಂದ ನೀವು z ಪರಿಭಾಷೆಯಲ್ಲಿ ಮ್ಯಾಟ್ರಿಕ್ಸ್ ಅನ್ನು ನೋಡುವುದನ್ನು ಪ್ರತಿರೋಧ ಪ್ಯಾರಾಮೀಟರ್ಗಳು ಎಂದು ಕರೆಯಲಾಗುತ್ತದೆ ಅಥವಾ ನೀವು z ಪ್ಯಾರಾಮೀಟರ್ಗಳನ್ನು ಸಹ ಹೇಳಬಹುದು ಆದ್ದರಿಂದ z ಪ್ರತಿರೋಧದ ಪ್ಯಾರಾಮೀಟರ್ ಆಗಿರುವುದರಿಂದ ಅದನ್ನು ಓಮ್ಗಳಲ್ಲಿ ಪ್ರತಿನಿಧಿಸಲಾಗುತ್ತದೆ ಕರೆಂಟ್ I10 ಅಥವಾ ಕರೆಂಟ್ I20 ಅನ್ನು ಹೊಂದಿಸುವ ಮೂಲಕ ಪ್ಯಾರಾಮೀಟರ್ಗಳ ಮೌಲ್ಯವನ್ನು ಲೆಕ್ಕಹಾಕಬಹುದು ಅಂದರೆ ಮೊದಲು ನೀವು ಇನ್ಪುಟ್ ಪೋರ್ಟ್ ಓಪನ್ ಸರ್ಕ್ಯೂಟ್ ಅಂದರೆ I10 ಅಥವಾ ಔಟ್ಪುಟ್ ಪೋರ್ಟ್ ಓಪನ್ ಸರ್ಕ್ಯೂಟ್ ಎಂದರೆ I20 ಈ z ಪ್ಯಾರಾಮೀಟರ್ಗಳನ್ನು ಇನ್ಪುಟ್ ಅಥವಾ ಔಟ್ಪುಟ್ ಪೋರ್ಟ್ಗಳಲ್ಲಿ ಓಪನ್ ಸರ್ಕ್ಯೂಟ್ನಿಂದ ಪಡೆಯಲಾಗಿರುವುದರಿಂದ ಅವುಗಳನ್ನು ಓಪನ್ ಸರ್ಕ್ಯೂಟ್ ಪ್ರತಿರೋಧ ಪ್ಯಾರಾಮೀಟರ್ಗಳು ಎಂದೂ ಕರೆಯಲಾಗುತ್ತದೆ ಈಗ ನಾವು ಮ್ಯಾಟ್ರಿಕ್ಸ್ನಲ್ಲಿ ನೋಡಿದ Z ಪ್ರಮಾಣಗಳ ಮೌಲ್ಯಗಳನ್ನು ಹೇಗೆ ಮೌಲ್ಯಮಾಪನ ಮಾಡುತ್ತೇವೆ ಎಂದು ನೋಡೋಣ ಅವುಗಳೆಂದರೆ z11z12z21z22 ಆದ್ದರಿಂದ ನೀವು ಈ ಸಮೀಕರಣದಲ್ಲಿ ಮೊದಲ ಕರೆಂಟ್ I20 ಅನ್ನು ಹಾಕಿದರೆ ನೀವು I20 ಅನ್ನು ಹೊಂದಿಸಿದರೆ ನೀವು z11V1I1 ಮತ್ತು z21V2I1 ಅನ್ನು ಪಡೆಯುತ್ತೀರಿ ಅಂತೆಯೇ ಈಗ ಈ ಸಮೀಕರಣದಲ್ಲಿ ನೀವು I10 ಅನ್ನು ಹಾಕಿದರೆ ಏನಾಗುತ್ತದೆ ಎಂದರೆ ನೀವು z12V1I2 ಮತ್ತು z22V2I2 ಮೌಲ್ಯವನ್ನು ಪಡೆಯುತ್ತೀರಿ ಆದ್ದರಿಂದ ನೀವು ನೆಟ್ವರ್ಕ್ನ z ಪ್ಯಾರಾಮೀಟರ್ಗಳನ್ನು ಅಥವಾ ಪ್ರತಿರೋಧದ ಪ್ಯಾರಾಮೀಟರ್ಗಳನ್ನು ಲೆಕ್ಕ ಹಾಕಬಹುದು ಈಗ ನೀವು ನೋಡಿದರೆ z11 ಅನ್ನು ಓಪನ್ ಸರ್ಕ್ಯೂಟ್ ಇನ್ಪುಟ್ ಪ್ರತಿರೋಧ ಎಂದು ಕರೆಯಲಾಗುತ್ತದೆ ಏಕೆಂದರೆ ನೀವು I20 ಅನ್ನು ಹೊಂದಿಸಿದಾಗ ಇದನ್ನು ಲೆಕ್ಕಹಾಕಲಾಗುತ್ತದೆ ಆದ್ದರಿಂದ ನೀವು ಇದನ್ನು ಓಪನ್ ಸರ್ಕ್ಯೂಟ್ ಇನ್ಪುಟ್ ಪ್ರತಿರೋಧ ಎಂದು ಹೇಳುತ್ತೀರಿ ಅಂತೆಯೇ z22 ಓಪನ್ ಸರ್ಕ್ಯೂಟ್ ಔಟ್ಪುಟ್ ಪ್ರತಿರೋಧವಾಗಿದೆ ಏಕೆಂದರೆ ನೀವು I10 ಅನ್ನು ಹೊಂದಿಸಿದಾಗ ಅದು ಸಹ ಮೌಲ್ಯಮಾಪನಗೊಳ್ಳುತ್ತದೆ z12 ಎಂಬುದು ಪೋರ್ಟ್ 1 ರಿಂದ ಪೋರ್ಟ್ 2 ಗೆ ಓಪನ್ ಸರ್ಕ್ಯೂಟ್ ವರ್ಗಾವಣೆ ಪ್ರತಿರೋಧವಾಗಿದೆ ಮತ್ತು z21 ಅನ್ನು ಪೋರ್ಟ್ 2 ರಿಂದ ಪೋರ್ಟ್ 1 ಗೆ ಓಪನ್ ಸರ್ಕ್ಯೂಟ್ ವರ್ಗಾವಣೆ ಪ್ರತಿರೋಧ ಎಂದು ಕರೆಯಲಾಗುತ್ತದೆ ಈಗ z11 ಮತ್ತು z21 ಅನ್ನು ಮೌಲ್ಯಮಾಪನ ಮಾಡಲು ನೀವು ವೋಲ್ಟೇಜ್ V1 ಅಥವಾ ಕರೆಂಟ್ I1 ಅನ್ನು ಪೋರ್ಟ್ 1 ಗೆ ಪೋರ್ಟ್ 2 ಓಪನ್ ಸರ್ಕ್ಯೂಟ್ನೊಂದಿಗೆ ಸಂಪರ್ಕಿಸುವ ಮೂಲಕ ಮೌಲ್ಯಗಳನ್ನು ಕಂಡುಹಿಡಿಯಬಹುದು ನಂತರ ನೀವು ಏನು ಮಾಡುತ್ತೀರಿ ನೀವು I1 V1 V2 ನ ಮೌಲ್ಯವನ್ನು ಕಂಡುಕೊಳ್ಳುತ್ತೀರಿ ಮತ್ತು ನಂತರ z11V1I1 ಮತ್ತು z21V2I1 ಮೌಲ್ಯವನ್ನು ಪಡೆಯುತ್ತೀರಿ ಅದೇ ರೀತಿ ನೀವು z12 ಮತ್ತು z22 ಮೌಲ್ಯವನ್ನು ಕಂಡುಹಿಡಿಯಬೇಕಾದರೆ ನೀವು ಏನು ಮಾಡುತ್ತೀರಿ ನೀವು ವೋಲ್ಟೇಜ್ V2 ಅಥವಾ ಕರೆಂಟ್ I2 ಅನ್ನು ಪೋರ್ಟ್ 2 ಗೆ ಸಂಪರ್ಕಿಸುತ್ತೀರಿ ಮತ್ತು ಪೋರ್ಟ್ 2 ಅನ್ನು ತೆರೆದ ಸರ್ಕ್ಯೂಟ್ನಲ್ಲಿ ಇರಿಸಿಕೊಳ್ಳಿ ನಂತರ ನೀವು I2 V2 V1 ಮೌಲ್ಯವನ್ನು ಕಂಡುಕೊಳ್ಳುತ್ತೀರಿ ಮತ್ತು ಈ ಮೌಲ್ಯಗಳ ಆಧಾರದ ಮೇಲೆ ನೀವು z12V1I2 ಮತ್ತು z22V2I2 ಮೌಲ್ಯವನ್ನು ಲೆಕ್ಕ ಹಾಕಬಹುದು ಚಿತ್ರದ ಸಹಾಯದಿಂದ ಈ ವಿಧಾನವನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು ಎಂದು ಈಗ ನೀವು ನೋಡಬಹುದು ಆದ್ದರಿಂದ 2 ಪೋರ್ಟ್ ನೆಟ್ವರ್ಕ್ನ ಸಂದರ್ಭದಲ್ಲಿ ನೀವು ಔಟ್ಪುಟ್ ಪೋರ್ಟ್ ಅನ್ನು ತೆರೆದ ಸರ್ಕ್ಯೂಟ್ನಲ್ಲಿ ಇರಿಸಿದರೆ I20 ಎಂದರ್ಥ ನಂತರ ನೀವು z11V1I1 ಮತ್ತು z21V2I1 ಮೌಲ್ಯವನ್ನು ಪಡೆಯುತ್ತೀರಿ ಅದೇ ರೀತಿ ನೀವು ಇನ್ಪುಟ್ ಪೋರ್ಟ್ ಅನ್ನು ಓಪನ್ ಸರ್ಕ್ಯೂಟ್ ಆಗಿ ಇರಿಸಿದರೆ ಅಂದರೆ I10 ನಂತರ ನೀವು z12V1I2 ಮತ್ತು z22V2I2 ಮೌಲ್ಯವನ್ನು ಪಡೆಯುತ್ತೀರಿ ಆದ್ದರಿಂದ ಈ ಎರಡು ಚಿತ್ರಗಳು ನಾವು ಪ್ರತಿರೋಧ ಪ್ಯಾರಾಮೀಟರ್ಗಳ ಮೌಲ್ಯಗಳನ್ನು ಹೇಗೆ ಲೆಕ್ಕ ಹಾಕಬಹುದು ಎಂಬುದರ ಕುರಿತು ಸಾರಾಂಶವನ್ನು ನೀಡುತ್ತವೆ ಈಗ ಕೆಲವೊಮ್ಮೆ z11 ಮತ್ತು z22 ಅನ್ನು ಡ್ರೈವಿಂಗ್ ಪಾಯಿಂಟ್ ಪ್ರತಿರೋಧಗಳು ಮತ್ತು z12 ಮತ್ತು z21 ಅನ್ನು ವರ್ಗಾವಣೆ ಪ್ರತಿರೋಧ ಎಂದು ಕರೆಯಲಾಗುತ್ತದೆ ಡ್ರೈವಿಂಗ್ ಪಾಯಿಂಟ್ ಪ್ರತಿರೋಧವು ಎರಡು ಟರ್ಮಿನಲ್ ಸಾಧನದ ಇನ್ಪುಟ್ ಪ್ರತಿರೋಧವಾಗಿದೆ ಆದ್ದರಿಂದ z12 ಎಂಬುದು ಔಟ್ಪುಟ್ ಪೋರ್ಟ್ ಓಪನ್ ಸರ್ಕ್ಯೂಟ್ನೊಂದಿಗೆ ಇನ್ಪುಟ್ ಡ್ರೈವಿಂಗ್ ಪಾಯಿಂಟ್ ಪ್ರತಿರೋಧವಾಗಿದೆ ಆದರೆ z22 ಇನ್ಪುಟ್ ಪೋರ್ಟ್ ಓಪನ್ ಸರ್ಕ್ಯೂಟ್ನೊಂದಿಗೆ ಔಟ್ಪುಟ್ ಡ್ರೈವಿಂಗ್ ಪಾಯಿಂಟ್ ಪ್ರತಿರೋಧವಾಗಿದೆ ಎಂದು ನೀವು ಹೇಳಬಹುದು ಈಗ ಸಂದರ್ಭದಲ್ಲಿ ನೀವು z11 z22 ಅನ್ನು ನೋಡಿದಾಗ ಎರಡು ಪೋರ್ಟ್ ನೆಟ್ವರ್ಕ್ ಸಮ್ಮಿತೀಯವಾಗಿದೆ ಎಂದು ಅರ್ಥ ಇದರರ್ಥ ನೆಟ್ವರ್ಕ್ ಕೆಲವು ಕೇಂದ್ರ ರೇಖೆಯ ಬಗ್ಗೆ ಕನ್ನಡಿಯಂತಹ ಸಮ್ಮಿತಿಯನ್ನು ಹೊಂದಿದೆ ಆದ್ದರಿಂದ ಕೇಂದ್ರ ರೇಖೆ ಯಾವುದು ಕೇಂದ್ರ ರೇಖೆಯು ನೆಟ್ವರ್ಕ್ ಅನ್ನು ಎರಡು ಸಮಾನ ಭಾಗಗಳಾಗಿ ವಿಭಜಿಸುವ ಒಂದು ರೇಖೆಯಾಗಿದೆ ಆದ್ದರಿಂದ ಪೋರ್ಟ್ ವೋಲ್ಟೇಜ್ಗಳು ಮತ್ತು ಕರೆಂಟ್ಗಳನ್ನು ಬದಲಾಯಿಸದೆ ಇನ್ಪುಟ್ ಮತ್ತು ಔಟ್ಪುಟ್ ಪೋರ್ಟ್ಗಳನ್ನು ಪರಸ್ಪರ ಬದಲಾಯಿಸಬಹುದಾದರೆ ಎರಡು ಪೋರ್ಟ್ ನೆಟ್ವರ್ಕ್ಸಮ್ಮಿತೀಯವಾಗಿದೆ ಎಂದು ನೀವು ಏನು ಹೇಳಬಹುದು z11 ಮತ್ತು z22 ಸಮಾನವಾಗಿರುವುದರಿಂದ ನೆಟ್ವರ್ಕ್ ಸಮ್ಮಿತೀಯವಾಗಿದೆ ಮತ್ತು ಎರಡೂ ಬದಿಗಳಿಗೆ ಇನ್ಪುಟ್ ಡ್ರೈವಿಂಗ್ ಪಾಯಿಂಟ್ ಪ್ರತಿರೋಧದ ಮೌಲ್ಯಗಳು ಒಂದೇ ಆಗಿರುವುದರಿಂದ ಮೂಲ ಅಥವಾ ಎರಡೂ ಬದಿಗಳಲ್ಲಿನ ವೋಲ್ಟೇಜ್ ಅಥವಾ ಕರೆಂಟ್ ಅನ್ನು ಯಾವುದೇ ಬದಲಾವಣೆಯಿಲ್ಲದೆ ಸರ್ಕ್ಯೂಟ್ ಪ್ಯಾರಾಮೀಟರ್ಗಳನ್ನು ಪರಸ್ಪರ ಬದಲಾಯಿಸಬಹುದು ಎಂದು ನೀವು ಹೇಳುತ್ತೀರಿ ಈಗ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಇನ್ನೊಂದು ಮಾನದಂಡವೆಂದರೆ ಎರಡು ಪೋರ್ಟ್ ನೆಟ್ವರ್ಕ್ ರೇಖೀಯವಾಗಿದೆ ಮತ್ತು ಯಾವುದೇ ಅವಲಂಬಿತ ಮೂಲವನ್ನು ಹೊಂದಿಲ್ಲ ಆದ್ದರಿಂದ ಇದು ಸ್ಥಿತಿಯಾಗಿದ್ದರೆ ಮತ್ತು ವರ್ಗಾವಣೆ ಪ್ರತಿರೋಧಗಳು ಸಮಾನವಾಗಿದ್ದರೆ ಅದು z12z21 ಆಗಿದೆ ಇದರರ್ಥ ನಾವು ಎರಡು ಪೋರ್ಟ್ ಪರಸ್ಪರ ಎಂದು ಹೇಳಬಹುದು ಅದರ ಅರ್ಥವೇನು ಇದರರ್ಥ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಯ ಬಿಂದುಗಳನ್ನು ಪರಸ್ಪರ ಬದಲಾಯಿಸಬಹುದು ಆದರೆ ವರ್ಗಾವಣೆ ಪ್ರತಿರೋಧವು ಒಂದೇ ಆಗಿರುತ್ತದೆ ಆದ್ದರಿಂದ ಈ ಚಿತ್ರ ದ ಸಹಾಯದಿಂದ ನಾವು ಇದನ್ನು ಅರ್ಥಮಾಡಿಕೊಳ್ಳಬಹುದು ಇದರಲ್ಲಿ ಒಂದು ಪೋರ್ಟ್ನಲ್ಲಿ ನಾವು ವೋಲ್ಟೇಜ್ ಅನ್ನು ಅನ್ವಯಿಸುತ್ತೇವೆ ಮತ್ತು ಔಟ್ಪುಟ್ ಪೋರ್ಟ್ನಲ್ಲಿ ನಾವು ಕರೆಂಟ್ನ ಮೌಲ್ಯವನ್ನು ಕಂಡುಹಿಡಿಯಲು ಅಮ್ಮೀಟರ್ ಅನ್ನು ಸೇರಿಸುತ್ತೇವೆ ಆದ್ದರಿಂದ ಇದು ಪರಸ್ಪರ ಎರಡು ಪೋರ್ಟ್ ನೆಟ್ವರ್ಕ್ ಆಗಿದ್ದರೆ ನೀವು ವೋಲ್ಟೇಜ್ ಮೂಲದ ಸ್ಥಳಗಳನ್ನು ವಿನಿಮಯ ಮಾಡಿಕೊಂಡರೆ ಮತ್ತು ಅಮ್ಮೀಟರ್ ನಿಮಗೆ ಅದೇ ಓದುವಿಕೆಯನ್ನು ನೀಡುತ್ತದೆ ಆದ್ದರಿಂದ ಆ ರೀತಿಯಲ್ಲಿ ನೀವು ಸರ್ಕ್ಯೂಟ್ ಪರಸ್ಪರ ಸರ್ಕ್ಯೂಟ್ ಎಂದು ಹೇಳಬಹುದು ಮತ್ತು ಅದಕ್ಕಾಗಿ ನಾವು ಪರಿಶೀಲಿಸಬೇಕಾದ ಷರತ್ತು ಎಂದರೆ ಮೊದಲು ಅದು ಯಾವುದೇ ಅವಲಂಬಿತ ಮೂಲವಿಲ್ಲದೆ ರೇಖೀಯವಾಗಿರಬೇಕು ನಂತರ ವರ್ಗಾವಣೆ ಪ್ರತಿರೋಧಗಳು ಒಂದೇ ಆಗಿರಬೇಕು ಅದು z12 z21 ಈಗ ಯಾವುದೇ ಎರಡು ನೆಟ್ವರ್ಕ್ ಎರಡು ಪೋರ್ಟ್ ನೆಟ್ವರ್ಕ್ ಸಂಪೂರ್ಣವಾಗಿ ರೆಸಿಸ್ಟರ್ ಕೆಪಾಸಿಟರ್ ಮತ್ತು ಇಂಡಕ್ಟರ್ ನಿಂದ ಮಾಡಲ್ಪಟ್ಟಿರಬೇಕು ಆದ್ದರಿಂದ ಇದು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಇನ್ನೊಂದು ಪ್ರಮುಖ ಗುಣಲಕ್ಷಣ ಆಗಿದೆ ಮತ್ತು ನೀವು ಪರಸ್ಪರ ನೆಟ್ವರ್ಕ್ ಹೊಂದಿರುವಾಗ ನೀವು ಆ ನೆಟ್ವರ್ಕ್ ಅನ್ನು ಸಮಾನವಾದ ಟಿ ಸರ್ಕ್ಯೂಟ್ ಮೂಲಕ ಬದಲಾಯಿಸಬಹುದು ಆದ್ದರಿಂದ ನೀವು ಈ ಟಿ ಸರ್ಕ್ಯೂಟ್ ಅನ್ನು ನೋಡಿದರೆ ಮೂಲಭೂತವಾಗಿ ಬಾಕ್ಸ್ ಒಳಗೆ ಇರುವ ನೆಟ್ವರ್ಕ್ ಅನ್ನು ಅಜ್ಞಾತವು T ಸಮಾನ ಸರ್ಕ್ಯೂಟ್ನಿಂದ ಪ್ರತಿನಿಧಿಸುತ್ತದೆ ಅಲ್ಲಿ VI I1 ಇನ್ಪುಟ್ ವೋಲ್ಟೇಜ್ ಮತ್ತು ಇನ್ಪುಟ್ ಕರೆಂಟ್ಗಳು ಮತ್ತು V2 I2 ಇತರ ಪೋರ್ಟ್ನಲ್ಲಿ ವೋಲ್ಟೇಜ್ ಮತ್ತು ಔಟ್ಪುಟ್ ಕರೆಂಟ್ ಈಗ T ಸಮಾನ ಸರ್ಕ್ಯೂಟ್ ಪ್ಯಾರಾಮೀಟರ್ಗಳ ಮೌಲ್ಯ ಎಷ್ಟು T ಸಮನಾದ ಪ್ರತಿರೋಧಗಳ ಮೌಲ್ಯಗಳು ಎಡಭಾಗದಲ್ಲಿರುವಂತೆಯೇ ಇರುತ್ತವೆ ನೀವು ನೋಡುತ್ತೀರಿ Z11 ಮೈನಸ್ Z12 ನ ಮೌಲ್ಯವು T ಯ ಮೊದಲ ಲೆಗ್ ಆಗಿದ್ದು ನಂತರ ಬಲಭಾಗದಲ್ಲಿ ನೀವು Z22 ಮೈನಸ್ Z12 ಅನ್ನು ನೋಡುತ್ತೀರಿ ಅದು T ನ ಲೆಗ್ ಮತ್ತು ನಂತರ ಶಾಖೆ Z12 ಇದು ಕೇಂದ್ರದಲ್ಲಿರುವ ನೋಡ್ ಮತ್ತು ರೆಫರೆನ್ಸ್ ನೋಡ್ ಅನ್ನು ಸಂಪರ್ಕಿಸುತ್ತದೆ ಆದ್ದರಿಂದ ಇದರೊಂದಿಗೆ ನೀವು T ಸಮಾನ ಸರ್ಕ್ಯೂಟ್ಗೆ ಪರಸ್ಪರ ಸಂಬಂಧ ಹೊಂದಿರುವ ನೆಟ್ವರ್ಕ್ ಅನ್ನು ಪ್ರತಿನಿಧಿಸಬಹುದು ಅಥವಾ ನೀವು ಇದನ್ನು T ಸಮಾನ ಸರ್ಕ್ಯೂಟ್ ಎಂದು ಹೇಳಬಹುದು ಏಕೆಂದರೆ ಸಾಹಿತ್ಯದಲ್ಲಿ pi ಅಥವಾ T ಅನ್ನು ಪರಸ್ಪರ ಬದಲಿಯಾಗಿ ಬಳಸಲಾಗುತ್ತದೆ ಆದರೆ ಹೆಚ್ಚಿನ ಸಮಯದಲ್ಲಿ ನೀವು ಇದನ್ನು T ಸಮಾನವೆಂದು ಪರಿಗಣಿಸಲಾಗಿದೆ ಎಂದು ಹೇಳುತ್ತದೆ ಈಗ ನೆಟ್ವರ್ಕ್ ಪರಸ್ಪರ ಅಲ್ಲದಿದ್ದರೆ ನಾವು ಹಿಂದಿನ ಸ್ಲೈಡ್ಗಳಲ್ಲಿ ನೋಡಿದ ಸಮೀಕರಣಗಳ ಸಹಾಯದಿಂದ V1z11I1z12I2 ಮತ್ತು V2z21I1z22I2 ಆದ್ದರಿಂದ ಈ ಎರಡು ಸಮೀಕರಣಗಳನ್ನು ಸಮಾನ ಸರ್ಕ್ಯೂಟ್ ಸಹಾಯದಿಂದ ಪ್ರತಿನಿಧಿಸಬಹುದು ಆದ್ದರಿಂದ ಇಲ್ಲಿ ನೀವು z11 ಎಂದು ಕರೆಯಲ್ಪಡುವ ಒಂದು ಪ್ರತಿರೋಧವನ್ನು ಹೊಂದಿರುವಿರಿ ಮತ್ತು ನಿಮ್ಮೊಂದಿಗೆ ಸರಣಿಯಲ್ಲಿ z12 I2 ಮೌಲ್ಯವನ್ನು ಹೊಂದಿರುವ ಒಂದು ಅವಲಂಬಿತ ವೋಲ್ಟೇಜ್ ಮೂಲವನ್ನು ಹೊಂದಿರುವಿರಿ ಎಂದು ನೀವು ನೋಡಿದರೆ V1 ನ ಮೌಲ್ಯ ಎಷ್ಟು V1z11I1z12I2 ಈ ಕಡೆಯಿಂದ V2 ಅನ್ನು ಪೋರ್ಟ್ನಾದ್ಯಂತ ಅನ್ವಯಿಸಲಾಗಿದೆಯೆ ಎಂದು ನೀವು ಪರಿಶೀಲಿಸಿದರೆ ಕರೆಂಟ್ I2 ಪ್ರತಿರೋಧ Z22 ಮೂಲಕ ಹರಿಯುತ್ತದೆ ಮತ್ತು Z21 I1 ಮೌಲ್ಯವನ್ನು ಹೊಂದಿರುವ ಅವಲಂಬಿತ ವೋಲ್ಟೇಜ್ ಮೂಲವಿದೆ ಆದ್ದರಿಂದ ಈಗ ನೀವು ಈ ನಿರ್ದಿಷ್ಟ ಪೋರ್ಟ್ಗೆ ಲೂಪ್ ಸಮೀಕರಣವನ್ನು ಬರೆಯಲು ಬಯಸಿದರೆ ನೀವು V2 ಅನ್ನು ಬರೆಯಬಹುದು ಅದು Z22 I2 ಜೊತೆಗೆ Z21 I1 ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ಇವುಗಳು ನಾವು ಹಿಂದಿನ ಸ್ಲೈಡ್ನಲ್ಲಿ ನೋಡಿದ ಸಮೀಕರಣಗಳೇ ಆಗಿದ್ದು ಇದರರ್ಥ ಸ್ಲೈಡ್ನಲ್ಲಿ ತೋರಿಸಿರುವ ಸರ್ಕ್ಯೂಟ್ನ ಸಹಾಯದಿಂದ ಯಾವುದೇ ಎರಡು ಪೋರ್ಟ್ ನೆಟ್ವರ್ಕ್ ಅನ್ನು ಸಮಾನವಾಗಿ ಪ್ರತಿನಿಧಿಸಬಹುದು ಆದ್ದರಿಂದ ಇಲ್ಲಿ ಇದು ಪರಸ್ಪರ ಇರಬೇಕಾಗಿಲ್ಲ ಏಕೆಂದರೆ ಇದು z ಪ್ಯಾರಾಮೀಟರ್ಗಳನ್ನು ಹೊಂದಿರುವ ಸಾಮಾನ್ಯ ಸಮಾನವಾದ ನೆಟ್ವರ್ಕ್ ಆಗಿದೆ ಆದರೆ ಜೆನೆರಿಕ್ ಸರ್ಕ್ಯೂಟ್ ಮೇಲೆ ನಾವು ನೋಡಿದ ಚಿತ್ರ T ಸಮಾನ ಸರ್ಕ್ಯೂಟ್ ಆಗಿದ್ದು ಅದು ನಿಮ್ಮ ನೆಟ್ವರ್ಕ್ ಪರಸ್ಪರ ಸಂಬಂಧ ಹೊಂದಿದ್ದಾಗ ಮಾತ್ರ ಅನ್ವಯಿಸುತ್ತದೆ ಆದ್ದರಿಂದ ಸರ್ಕ್ಯೂಟ್ನ ವಿಶ್ಲೇಷಣೆಯಲ್ಲಿ ನಿರ್ದಿಷ್ಟ ಪರಿಸ್ಥಿತಿಗಳ ಆಧಾರದ ಮೇಲೆ ಇವುಗಳು ಸಾಮಾನ್ಯವಾಗಿ ಬಳಸುವ ಎರಡು ಸರ್ಕ್ಯೂಟ್ಗಳಾಗಿವೆ ಈಗ ಎರಡು ಪೋರ್ಟ್ ನೆಟ್ವರ್ಕ್ಗಾಗಿ ನಾವು ಅರ್ಥಮಾಡಿಕೊಳ್ಳಬೇಕಾದ ಇನ್ನೂ ಕೆಲವು ವಿಷಯಗಳಿವೆ Z ಪ್ಯಾರಾಮೀಟರ್ಗಳು ಕೆಲವು ಎರಡು ಪೋರ್ಟ್ ನೆಟ್ವರ್ಕ್ಗಳಿಗೆ ಅಸ್ತಿತ್ವದಲ್ಲಿಲ್ಲ ಏಕೆಂದರೆ ನಾವು ನೋಡಿದ Z ಪ್ಯಾರಾಮೀಟರ್ ಸಮೀಕರಣಗಳಿಂದ ಅವುಗಳನ್ನು ವಿವರಿಸಲಾಗುವುದಿಲ್ಲ ಆದ್ದರಿಂದ ಈ ಎರಡು Z ಪ್ಯಾರಾಮೀಟರ್ ಸಮೀಕರಣಗಳ ಸಹಾಯದಿಂದ ನೀವು ಎರಡು ಪೋರ್ಟ್ ನೆಟ್ವರ್ಕ್ ಅನ್ನು ಪ್ರತಿನಿಧಿಸಲು ಸಾಧ್ಯವಾಗದಿದ್ದರೆ ಆ ಎರಡು ಪೋರ್ಟ್ ನೆಟ್ವರ್ಕ್ಗಳನ್ನು ರೂಪದಲ್ಲಿ ಪ್ರತಿನಿಧಿಸಬಹುದು Z ಪ್ಯಾರಾಮೀಟರ್ಗಳ ರೂಪದಲ್ಲಿ ಪ್ರತಿನಿಧಿಸಲು ಸಾಧ್ಯವಿಲ್ಲ ಈಗ ಉದಾಹರಣೆ ಏನಾಗಬಹುದು ನೀವು ಆದರ್ಶ ಟ್ರಾನ್ಸ್ಫಾರ್ಮರ್ ಅನ್ನು ಪರಿಗಣಿಸಿದರೆ ಕೆಳಗಿನ ಚಿತ್ರದಲ್ಲಿ ನೀವು ನೋಡಿದರೆ ಇದು ಕೆಲವು ಟ್ರಾನ್ಸ್ ಅನುಪಾತ 1n ಅನ್ನು ಹೊಂದಿರುವ ಆದರ್ಶ ಟ್ರಾನ್ಸ್ಫಾರ್ಮರ್ ಆಗಿದೆ ಆದ್ದರಿಂದ ನೀವು ಏನು ಬರೆಯಬಹುದು ನೀವು V1 ಅನ್ನು 1n V2 ಎಂದು ಬರೆಯಬಹುದು ಮತ್ತು I1 ಎಂಬುದು ಮೈನಸ್ n I2 ಆಗಿದೆ ಈಗ ನೀವು ಈ ಎರಡು ಸಮೀಕರಣಗಳನ್ನು ನೋಡಿದರೆ ನೀವು ಈ ಎರಡು ಸಮೀಕರಣಗಳನ್ನು Z ಪ್ಯಾರಾಮೀಟರ್ ಸಮೀಕರಣಗಳ ರೂಪದಲ್ಲಿ ಪ್ರತಿನಿಧಿಸಲು ಸಾಧ್ಯವಿಲ್ಲ ಆದ್ದರಿಂದ ಅದಕ್ಕಾಗಿಯೇ ಆದರ್ಶ ಟ್ರಾನ್ಸ್ಫಾರ್ಮರ್ಗಳ ಸಂದರ್ಭದಲ್ಲಿ ನಾವು Z ಪ್ಯಾರಾಮೀಟರ್ಗಳನ್ನು ಲೆಕ್ಕಾಚಾರ ಮಾಡಲು ಸಾಧ್ಯವಿಲ್ಲ ಆದರೆ ನಾವು ಮುಂದಿನ ಉಪನ್ಯಾಸಗಳಲ್ಲಿ ಚರ್ಚಿಸುವ ಹೈಬ್ರಿಡ್ ಪ್ಯಾರಾಮೀಟರ್ಗಳನ್ನು ಹೊಂದಬಹುದು ಆದ್ದರಿಂದ ಎಲ್ಲಾ ಸರ್ಕ್ಯೂಟ್ಗಳನ್ನು ಸಮಾನವಾದ Z ಪ್ಯಾರಾಮೀಟರ್ಗಳಾಗಿ ಪರಿವರ್ತಿಸಲಾಗುವುದಿಲ್ಲ ಎಂದು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಅವುಗಳಲ್ಲಿ ಕೆಲವು ಆದರ್ಶ ಟ್ರಾನ್ಸ್ಫಾರ್ಮರ್ ಉದಾಹರಣೆಯ ಸಹಾಯದಿಂದ ನಾವು ಚರ್ಚಿಸಿದ್ದೇವೆ ಈಗ ನಾವು ಕೆಲವು ಉದಾಹರಣೆಗಳ ಸಹಾಯದಿಂದ Z ಪ್ಯಾರಾಮೀಟರ್ಗಳಿಗೆ ಸಂಬಂಧಿಸಿದ ಚರ್ಚಿಸಿದ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳೋಣ ಇದರಿಂದ ನೀವು ಪರಿಕಲ್ಪನೆಯನ್ನು ಹೆಚ್ಚು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬಹುದು ಚಿತ್ರದಲ್ಲಿ ತೋರಿಸಿರುವ ಸರ್ಕ್ಯೂಟ್ ಅನ್ನು ನಾವು ನೋಡೋಣ ಚಿತ್ರದಲ್ಲಿ ತೋರಿಸಿರುವ ಸರ್ಕ್ಯೂಟ್ಗೆ ನಾವು Z ಪ್ಯಾರಾಮೀಟರ್ಗಳನ್ನು ಕಂಡುಹಿಡಿಯಬೇಕು ಈಗ ನಾವು ಏನು ಮಾಡಬೇಕು ನಾವು ಮೊದಲು ಚರ್ಚಿಸಿದ ಸರ್ಕ್ಯೂಟ್ ಅನ್ನು ನಾವು ಮೊದಲು ಬಳಸಬೇಕು ಹಾಗಾದರೆ ಆ ಎರಡು ಸರ್ಕ್ಯೂಟ್ಗಳು ಯಾವುವು ಮೊದಲು ನೀವು I2 ಅನ್ನು 0 ಕ್ಕೆ ಸಮನಾದಾಗ ನೀವು ಸರ್ಕ್ಯೂಟ್ ಅನ್ನು ರಚಿಸುತ್ತೀರಿ ಎರಡನೆಯದರಲ್ಲಿ ನೀವು I1 ಅನ್ನು 0 ಕ್ಕೆ ಸಮನಾಗಿರುತ್ತೀರಿ ಮತ್ತು Z ಪ್ಯಾರಾಮೀಟರ್ಗಳ ಮೌಲ್ಯವನ್ನು ನೀವು ಕಂಡುಕೊಳ್ಳುವಿರಿ ಹಾಗಾದರೆ ನಾವು ಇಲ್ಲಿ ಏನು ಮಾಡುತ್ತಿದ್ದೇವೆ ಆದ್ದರಿಂದ ಇನ್ಪುಟ್ ಪೋರ್ಟ್ನಲ್ಲಿ ನಾವು V1 ವೋಲ್ಟೇಜ್ ಅನ್ನು ಅನ್ವಯಿಸುತ್ತಿದ್ದೇವೆ ಮತ್ತು ನಾವು ಕರೆಂಟ್ I1 ಅನ್ನು ಕಂಡುಕೊಳ್ಳುತ್ತೇವೆ ಇನ್ನೊಂದು ತುದಿಯಲ್ಲಿ V2 ಇದೆ ಆದರೆ ಕರೆಂಟ್ I2 0 z11V1I12040I1I1 60 ಈಗ z21 z21V2I140I1I1 40 ಈಗ ಮುಂದೆ ನೀವು ಏನು ಮಾಡಬೇಕು ನೀವು ಇನ್ಪುಟ್ ಪೋರ್ಟ್ ಅನ್ನು ಓಪನ್ ಸರ್ಕ್ಯೂಟ್ ಆಗಿ ಇಟ್ಟುಕೊಳ್ಳಬೇಕು ಮತ್ತು ಔಟ್ಪುಟ್ ಪೋರ್ಟ್ನಲ್ಲಿ ವೋಲ್ಟೇಜ್ V2 ಅನ್ನು ಅನ್ವಯಿಸಬೇಕು ಮತ್ತು ನಾವು I2 ನ ಮೌಲ್ಯವನ್ನು ಅಳೆಯುತ್ತೇವೆ ಹಾಗಾದರೆ Z12 ನ ಮೌಲ್ಯವೇನು I1 0 ಕ್ಕೆ ಸಮನಾಗಿರುವುದರಿಂದ V1 ನ ಮೌಲ್ಯವು ಮತ್ತೆ 40 ಓಮ್ ಪ್ರತಿರೋಧವನ್ನು ಹೊಂದಿರುತ್ತದೆ z12V1I240I2I2 40 ಈಗ ಮುಂದೆ ನೀವು z22ನ ಮೌಲ್ಯವನ್ನು ಕಂಡುಹಿಡಿಯಬೇಕು z22V2I2 z22V2I23040I2I270 ಆದ್ದರಿಂದ ಈಗ ನೀವು Z ಮ್ಯಾಟ್ರಿಕ್ಸ್ ಅನ್ನು ಕಂಪೈಲ್ ಮಾಡಬಹುದು Z60 40 40 70 ಈಗ ನೀವು ಈ ನಿರ್ದಿಷ್ಟ ಮ್ಯಾಟ್ರಿಕ್ಸ್ ಅನ್ನು ನೋಡಿದರೆ ನೀವು z1240z21 ಅನ್ನು ನೋಡುತ್ತೀರಿ ಇದರ ಅರ್ಥವೇನು ಇದರರ್ಥ ನೀವು ಈ ಸರ್ಕ್ಯೂಟ್ ಅನ್ನು T ಸಮಾನವಾಗಿ ಪ್ರತಿನಿಧಿಸಬಹುದು ಹೇಗಾದರೂ ಈ ಸರ್ಕ್ಯೂಟ್ ಅನ್ನು T ಸಮಾನ ಎಂದು ಪ್ರತಿನಿಧಿಸಲಾಗುತ್ತದೆ ಆದ್ದರಿಂದ ಇದು ಪರಸ್ಪರ ಸರ್ಕ್ಯೂಟ್ ಮತ್ತು ನಾವು T ಸಮಾನ ಸರ್ಕ್ಯೂಟ್ನೊಂದಿಗೆ ಹೋಲಿಸಿದಾಗ ಸರ್ಕ್ಯೂಟ್ನೊಂದಿಗೆ ಉದಾಹರಣೆಯಲ್ಲಿ ನೀಡಲಾದ z ಪ್ಯಾರಾಮೀಟರ್ಗಳ ಮೌಲ್ಯವನ್ನು ನೀವು ಸುಲಭವಾಗಿ ಕಂಡುಹಿಡಿಯಬಹುದು ಈಗ ನೀವು ಈ ಎರಡು ಸರ್ಕ್ಯೂಟ್ಗಳನ್ನು ಹೋಲಿಸಿದರೆ ನೀವು z11 z12 20 ಮತ್ತು z12 40ಎಂದು ಹೇಳಬಹುದು ಆದ್ದರಿಂದ z11 20z12 60 ಅಂತಿಮವಾಗಿ z22 z21ರ ಮೌಲ್ಯ z22 z21 30 ಆದ್ದರಿಂದ ನೀವು ಏನು ಪಡೆಯುತ್ತೀರಿ ನೀವು ಪಡೆಯುತ್ತೀರಿ z22 30z12 70 ಆದ್ದರಿಂದ ನೀವು Z ಪ್ಯಾರಾಮೀಟರ್ಗಳನ್ನು ಕಂಡುಹಿಡಿಯಲು Z ಪ್ಯಾರಾಮೀಟರ್ ಸಮೀಕರಣಗಳನ್ನು ಬಳಸಬಹುದು ಅಥವಾ ಸರ್ಕ್ಯೂಟ್ ಎಂದು ನಿಮಗೆ ತಿಳಿದಿದ್ದರೆ ಸರ್ಕ್ಯೂಟ್ ಅನ್ನು T ಸಮಾನ ಎಂದು ಪ್ರತಿನಿಧಿಸಬಹುದು ಆದ್ದರಿಂದ ನೀವು ಸರ್ಕ್ಯೂಟ್ ಅನ್ನು T ಸಮಾನ ಸರ್ಕ್ಯೂಟ್ನೊಂದಿಗೆ ಹೋಲಿಸಬಹುದು ಮತ್ತು ನೇರವಾಗಿ ನೀವು Z ಪ್ಯಾರಾಮೀಟರ್ಗಳ ಮೌಲ್ಯವನ್ನು ಕಂಡುಹಿಡಿಯಬಹುದು ಈಗ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ I1 ಮತ್ತು I2 ನ ಮೌಲ್ಯವನ್ನು ಕಂಡುಹಿಡಿಯಲು ನಮಗೆ ಕೇಳಿದರೆ ಸರ್ಕ್ಯೂಟ್ Z ಪ್ಯಾರಾಮೀಟರ್ಗಳನ್ನು ನೀಡಲಾಗಿದೆ ಮತ್ತು ಈ ಸಂದರ್ಭದಲ್ಲಿ ನೀವು ನೋಡಿದರೆ z12 z21 ಗೆ ಸಮನಾಗಿರುವುದಿಲ್ಲ ಆದ್ದರಿಂದ ಸರ್ಕ್ಯೂಟ್ ಪರಸ್ಪರ ಅಲ್ಲ ಎಂದರ್ಥ ಆದ್ದರಿಂದ ನಾವು ಏನು ಮಾಡಬೇಕು I1 ಮತ್ತು I2 ಮೌಲ್ಯಗಳನ್ನು ಕಂಡುಹಿಡಿಯಲು ನಾವು Z ಪ್ಯಾರಾಮೀಟರ್ ಸಮೀಕರಣಗಳನ್ನು ಬಳಸಬೇಕು ಈಗ ನಾವು ಸರ್ಕ್ಯೂಟ್ ಪ್ಯಾರಾಮೀಟರ್ ಸಮೀಕರಣಗಳನ್ನು ಬರೆದರೆ ಅದು Z ಪ್ಯಾರಾಮೀಟರ್ ಸಮೀಕರಣಗಳು ಆದ್ದರಿಂದ V140I1j20I2 V2j30I150I2 ಈಗನೀವು ವೋಲ್ಟೇಜ್ಹೊಂದಿರುವ ಸರ್ಕ್ಯೂಟ್ ನೋಡಿದರೆ V1100∠0° ಮತ್ತು V2 10I2 ಏಕೆಂದರೆ I2ಈ ದಿಕ್ಕಿನಲ್ಲಿದೆ ಆದ್ದರಿಂದ ಈ ಎರಡು ಮೌಲ್ಯಗಳನ್ನು ನಾವು ಸರ್ಕ್ಯೂಟ್ನಿಂದ ಪಡೆಯಬಹುದು ಆದ್ದರಿಂದ ನಾವು ಈ ಮೌಲ್ಯಗಳನ್ನು ಮೇಲಿನ ಸಮೀಕರಣದಲ್ಲಿ ಹಾಕಬಹುದು ಆದ್ದರಿಂದ ನಾವು ಪಡೆಯುತ್ತೇವೆ 100 40I1j20I2 10I2 j30I150I2I1 j2I2 ಈಗ ನೀವು I1ನ ಮೌಲ್ಯವನ್ನು ಹಾಕಿದರೆ ಸಮೀಕರಣ 1 ಆಗಿರುವ ಈ ಸಮೀಕರಣದಲ್ಲಿ ನೀವು 100j80I2j20I2I2 j ಎಂದು ಹೇಳಬಹುದು ಮತ್ತು ನೀವು I2 ನ ಮೌಲ್ಯವನ್ನು ನಾವು ಕಂಡುಕೊಂಡ ಸ್ಥಿತಿಯಲ್ಲಿ ಇರಿಸಿದಾಗ I1j2I2j2 j2 ಹಾಗಾದರೆ ನಾವು ಏನು ಬರೆಯಬಹುದು I12∠0°A ಮತ್ತು I21∠ 90°A ಈ ರೀತಿಯಾಗಿ ನೀವು I1 ಮತ್ತು I2ರ ಮೌಲ್ಯವನ್ನು ಲೆಕ್ಕ ಹಾಕಬಹುದು ಈಗ ನಾವು ಇಂದಿನ ಉಪನ್ಯಾಸವನ್ನು ಇಲ್ಲಿ ಮುಕ್ತಾಯಗೊಳಿಸುತ್ತೇವೆ ಮುಂದಿನ ಕೆಲವು ಉಪನ್ಯಾಸಗಳಲ್ಲಿ ನಾವು ಇನ್ನೂ ಕೆಲವು ಪ್ಯಾರಾಮೀಟರ್ಗಳನ್ನು ಚರ್ಚಿಸುತ್ತೇವೆ